ಪ್ರಾಯೋಗಿಕ ವಿಧಾನದೊಂದಿಗೆ ಸೇವೆಗಳ ಮಾರ್ಕೆಟಿಂಗ್ ಕುರಿತ ಪಾಠಕ್ಕೆ ಸುಸ್ವಾಗತ ನಂತರ ಬೇಡಿಕೆ ಮತ್ತು ಸಾಮರ್ಥ್ಯದ ಭಾಗ II ಅನ್ನು ನಿರ್ವಹಿಸುವ ಪಾಠ 26 ಅನ್ನು ಚರ್ಚಿಸಿ ಇದು ಇಳುವರಿ ನಿರ್ವಹಣೆ ಮತ್ತು ಕಾಯುವ ಸಾಲಿನ ತಂತ್ರಗಳನ್ನು ಒಳಗೊಂಡಿರುತ್ತದೆ ನೀವು ಈಗ ಅರ್ಥಮಾಡಿಕೊಂಡಿರುವಂತೆ ಸೇವಾ ವ್ಯವಹಾರವು ಎದುರಿಸುತ್ತಿರುವ ಬೇಡಿಕೆ ಸಾಮರ್ಥ್ಯದಲ್ಲಿ ಹೊಂದಾಣಿಕೆಯಿಲ್ಲ ಸಾಮರ್ಥ್ಯ ಬಳಕೆ ಬೆಲೆ ನಿಗದಿ ಮಾರುಕಟ್ಟೆ ವಿಭಜನೆ ಮತ್ತು ಹಣಕಾಸಿನ ಆದಾಯವನ್ನು ಸಮತೋಲನಗೊಳಿಸುವ ಒಂದು ಮಾರ್ಗವೆಂದರೆ ಇಳುವರಿ ಅಥವಾ ಆದಾಯ ನಿರ್ವಹಣೆ ಈ ವಿಧಾನವು ಇಳುವರಿಯನ್ನು ಗರಿಷ್ಠಗೊಳಿಸಲು ಪ್ರಯತ್ನಿಸುತ್ತದೆ ಅಲ್ಲಿ ಇಳುವರಿ ಸಂಭಾವ್ಯ ಆದಾಯದಿಂದ ನಿಜವಾದ ಆದಾಯಕ್ಕೆ ಸಮಾನವಾಗಿರುತ್ತದೆ ಇಳುವರಿ ವಾಸ್ತವಿಕ ಆದಾಯ ಸಂಭಾವ್ಯ ಆದಾಯ ಸಂಭಾವ್ಯ ಆದಾಯವು ಪೂರ್ಣ ಸಾಮರ್ಥ್ಯದ ಉತ್ಪನ್ನವಾಗಿದೆ ಮತ್ತು ಪ್ರತಿ ಯುನಿಟ್ ಸಾಮರ್ಥ್ಯಕ್ಕೆ ವಿಧಿಸಬಹುದಾದ ಗರಿಷ್ಠ ಬೆಲೆ ಆದಾಗ್ಯೂ ನಿಜವಾದ ಆದಾಯವು ಒಂದು ನಿರ್ದಿಷ್ಟ ಬೆಲೆಯನ್ನು ಬಾಡಿಗೆಗೆ ಪಡೆಯಬಹುದಾದ ನಿಜವಾದ ಸಾಮರ್ಥ್ಯದ ಉತ್ಪನ್ನವಾಗಿದೆ ಪರಿಕಲ್ಪನೆಯನ್ನು ಈ ಕೆಳಗಿನ ಉದಾಹರಣೆಯೊಂದಿಗೆ ಸ್ಪಷ್ಟಪಡಿಸಬಹುದು ಆದ್ದರಿಂದ 250 ಆಸನಗಳನ್ನು ಹೊಂದಿರುವ ಚಿತ್ರಮಂದಿರವನ್ನು ಪರಿಗಣಿಸಿ ಅಲ್ಲಿ ಒಂದು ಆಸನವನ್ನು ಗರಿಷ್ಠ 200ರೂ ರೂ ಗೆ ಮಾರಾಟ ಮಾಡಬಹುದು ಆದರೆ ಥಿಯೇಟರ್ ಸೀಟು ಗಳನ್ನು ರೂ ತಲಾ 200 100 ಸೀಟು ಗಳು ಮಾತ್ರ ಮಾರಾಟವಾಗುತ್ತವೆ ಮತ್ತು ಉಳಿದ ಸೀಟು ಗಳು ಮಾರಾಟವಾಗದೆ ಉಳಿದಿವೆ ಈ ಸಂದರ್ಭದಲ್ಲಿ ಸಂಭಾವ್ಯ ಆದಾಯದಿಂದ ನಿಜವಾದ ಆದಾಯಕ್ಕೆ ಸಮನಾದ ಇಳುವರಿ 100 ಗುಣಾಕಾರಗಳು 200 ರಿಂದ 250 ಗುಣಿಸಿ 200 ರಿಂದ 40 ಆಗಿದೆ ಇಳುವರಿ 100 × 200250 × 200 40 ಈಗ ಥಿಯೇಟರ್ ತನ್ನ ಎಲ್ಲಾ ಆಸನಗಳನ್ನು ರೂ 75 ಕ್ಕೆ ಮಾರಾಟ ಮಾಡಬಹುದೆಂದು ಕಂಡುಹಿಡಿದಿದೆ ಆ ಸಂದರ್ಭದಲ್ಲಿ ಇಳುವರಿ 250 ಗುಣಲೇ 75 ರಿಂದ ಭಾಗಸಿ 250 ರಿಂದ 200 ಆಗುತ್ತದೆ ಅದು 37 ಇಳುವರಿ 250 × 75250 × 200 37 ಈಗ ನಾವು 100 ಸೀಟು ಗಳನ್ನು ರೂ ತಲಾ 200 ಮತ್ತು ಉಳಿದ 150 ಆಸನಗಳು ಪ್ರತಿ ಸೀಟಿಗೆ 75 ರೂಪಾಯಿಗಳ ರಿಯಾಯಿತಿ ದರದಲ್ಲಿ ಆ ಸಂದರ್ಭದಲ್ಲಿ ಇಳುವರಿ ಇಳುವರಿ 100 × 200 150 × 75 250 × 200 62 5 100 ರಿಂದ 200 ಮತ್ತು 150 ರಿಂದ 75 ಅನ್ನು 250 ರಿಂದ 200 ರಿಂದ ಭಾಗಿಸಿದಾಗ 62 5 ಗೆ ಸಮಾನವಾಗಿರುತ್ತದೆ ಒಂದು ಸೀಟಿನ ಗರಿಷ್ಠ ಬೆಲೆಯನ್ನು ಪಾವತಿಸಲು ಇಷ್ಟವಿಲ್ಲದ ಗ್ರಾಹಕರ ಒಂದು ಭಾಗಕ್ಕೆ ಕೆಲವು ಸೀಟು ಗಳನ್ನು ಗರಿಷ್ಠ ಬೆಲೆಗೆ ಮತ್ತು ಇತರ ಕೆಲವು ಆಸನಗಳನ್ನು ರಿಯಾಯಿತಿ ದರದಲ್ಲಿ ಬಿಡುವುದರ ಮೂಲಕ ಇಳುವರಿಯನ್ನು 40 ಮೀರಿ ಹೇಗೆ ಹೆಚ್ಚಿಸಬಹುದು ಎಂಬುದನ್ನು ನೀವು ಈಗ ಅರ್ಥಮಾಡಿಕೊಳ್ಳಬಹುದು ಈ ರೀತಿಯಾಗಿ ಇಳುವರಿ ನಿರ್ವಹಣಾ ಪರಿಕಲ್ಪನೆಯ ಅನ್ವಯವು ಸಾಮರ್ಥ್ಯದ ಬಳಕೆ ಬೆಲೆ ವಿಭಜನೆ ಮತ್ತು ಸೇವಾ ವ್ಯವಹಾರದಿಂದ ಬರುವ ಇಳುವರಿಯನ್ನು ಸಮತೋಲನಗೊಳಿಸಲು ನಮಗೆ ಅನುಮತಿಸುತ್ತದೆ ಈಗ ಕಾಯುವ ಸಾಲಿನ ತಂತ್ರಗಳಿಗೆ ಬರುತ್ತಿದೆ ಸೇವಾ ವಿತರಣೆಗಾಗಿ ಕಾಯಬೇಕಾದಾಗ ಗ್ರಾಹಕರು ಅತೃಪ್ತರಾಗುತ್ತಾರೆ ಎಂದು 2007 ರಲ್ಲಿ ಬೈಲೆನ್ ಮತ್ತು ಡೆಮೌಲಿನ್ ಬರೆದಿದ್ದಾರೆ ಇದಲ್ಲದೆ ನಿಮ್ಮ ವ್ಯಾಪಾರವು ಗ್ರಾಹಕರ ಕಾಯುವಿಕೆ ದೀರ್ಘ ಮತ್ತು ಅಸಹನೀಯವಾಗಿದ್ದರೆ ಅವರನ್ನು ಕಳೆದುಕೊಳ್ಳಬಹುದು ಗ್ರಾಹಕರ ಕಾಯುವಿಕೆಯನ್ನು ನೀವು ಎದುರಿಸಬೇಕಾದಾಗ ನೀವು 4 ತಂತ್ರಗಳನ್ನು ಬಳಸಬಹುದು ಈ ತಂತ್ರಗಳನ್ನು ಮುಂದಿನ ಪ್ಯಾರಾಗಳಲ್ಲಿ ಚರ್ಚಿಸಲಾಗಿದೆ ಕಾರ್ಯಾಚರಣೆಯ ತರ್ಕವನ್ನು ಬಳಸಿಕೊಳ್ಳಿ ಗ್ರಾಹಕರ ಕಾಯುವಿಕೆ ಸಾಮಾನ್ಯವಾಗಿದ್ದರೆ ಸೇವಾ ವ್ಯವಸ್ಥೆಯ ಕಾರ್ಯಾಚರಣೆಯ ತರ್ಕವು ಗ್ರಾಹಕರನ್ನು ಅಗತ್ಯಕ್ಕಿಂತ ಹೆಚ್ಚು ಕಾಯುವಂತೆ ಮಾಡುತ್ತಿದೆಯೇ ಎಂದು ವಿಶ್ಲೇಷಿಸುವುದು ಮೊದಲ ಹಂತವಾಗಿದೆ ಉದಾಹರಣೆಗೆ ಝೇಥಾಮ್ಲ್ ಮತ್ತು ಸಹೋದ್ಯೋಗಿಗಳು ತಮ್ಮ ಪುಸ್ತಕದಲ್ಲಿ ಸೇವೆಗಳ ಮಾರ್ಕೆಟಿಂಗ್ ಎಂಬ ಶೀರ್ಷಿಕೆಯಲ್ಲಿ ಬರೆದಿದ್ದಾರೆ ಬ್ಯಾಂಕ್ ತನ್ನ ಗ್ರಾಹಕರು ದೀರ್ಘ ಸರತಿ ಸಾಲಿನಲ್ಲಿರುವುದನ್ನು ಕಂಡುಕೊಂಡಾಗ ಕಂಪ್ಯೂಟರ್ ಆಧಾರಿತ ಗ್ರಾಹಕ ಮಾಹಿತಿ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಿದ್ದು ಹೇಳುವವರಿಗೆ ಪ್ರಶ್ನೆಗಳಿಗೆ ತ್ವರಿತವಾಗಿ ಉತ್ತರಿಸಲು ಅನುವು ಮಾಡಿಕೊಡುತ್ತದೆ ಎಲೆಕ್ಟ್ರಾನಿಕ್ ಕ್ಯೂಯಿಂಗ್ ವ್ಯವಸ್ಥೆಯನ್ನು ಜಾರಿಗೆ ತಂದರು ಗರಿಷ್ಠ ಸಮಯ ಟೆಲ್ಲರ್ರನ್ನು ನೇಮಿಸಿಕೊಂಡರು ಅದರ ಸಮಯವನ್ನು ವಿಸ್ತರಿಸಿದರು ಮತ್ತು ಗ್ರಾಹಕರಿಗೆ ಪರ್ಯಾಯ ವಿತರಣಾ ಮಾರ್ಗಗಳನ್ನು ಒದಗಿಸಿದರು ಕ್ಯೂಯಿಂಗ್ ಅನಿವಾರ್ಯವಾದಾಗ ಇಲ್ಲಿ ಚಿತ್ರದಲ್ಲಿ ಚಿತ್ರಿಸಿದಂತೆ 3 ರೀತಿಯ ಕಾಯುವ ಸಾಲಿನ ಸಂರಚನೆಗಳನ್ನು ಬಳಸಬಹುದು ಆದ್ದರಿಂದ ಬಹು ಸಾಲುಗಳಿವೆ ಒಂದೇ ಕ್ಯೂ ಇದೆ ಮತ್ತು ಸಂಖ್ಯೆಯನ್ನು ತೆಗೆದುಕೊಳ್ಳಿ ಆದ್ದರಿಂದ ಅನೇಕ ಸಾಲುಗಳಲ್ಲಿ ಅನೇಕ ಸರ್ವರ್ಗಳಿವೆ ಮತ್ತು ನಿರ್ದಿಷ್ಟ ಸರ್ವರ್ ಅನ್ನು ತಲುಪಲು ಅನೇಕ ಕ್ಯೂ ಗಳು ಕಂಡುಬರುತ್ತವೆ ಒಂದೇ ಕ್ಯೂ ಅನ್ನು ಕಂಡುಕೊಂಡಾಗ ಮತ್ತೆ ಅನೇಕ ಕ್ಯೂ ಗಳು ಮತ್ತು ನಂತರ ಒಂದೇ ಕ್ಯೂ ನಲ್ಲಿರುವ ಈ ವ್ಯಕ್ತಿಯು ಆ ಸಮಯದಲ್ಲಿ ಸೇವೆ ಸಲ್ಲಿಸದ ಯಾವುದೇ ಸರ್ವರ್ಗಳಿಗೆ ಹೋಗಬಹುದು ಸಂಖ್ಯೆಯನ್ನು ತೆಗೆದುಕೊಳ್ಳಿ ಇಲ್ಲಿ ಜನರು ಬಂದು ಸ್ವಯಂಚಾಲಿತ ಸಂಖ್ಯೆ ಡಿಸ್ಚಾರ್ಜ್ ಬಾಕ್ಸ್ನಿಂದ ಸಂಖ್ಯೆಯನ್ನು ತೆಗೆದುಕೊಳ್ಳುತ್ತಾರೆ ಮತ್ತು ಅವರ ಸಂಖ್ಯೆ ಫ್ಲ್ಯಾಷ್ ಆಗಲು ಅವರು ಕಾಯುತ್ತಾರೆ ಮತ್ತು ನಂತರ ಅವರು ನಿರ್ದಿಷ್ಟ ಸರ್ವರ್ನಲ್ಲಿ ತಲುಪುತ್ತಾರೆ ಆದ್ದರಿಂದ ಇದು ಟೇಕ್ ಸಂಖ್ಯೆಯನ್ನು ಕರೆಯುತ್ತದೆ ಆದ್ದರಿಂದ 3 ಕಾಯುವ ಸಾಲಿನ ಸಂರಚನೆಗಳಿವೆ 2003 ರಲ್ಲಿ ಪ್ರಕಟವಾದ ಜ್ಹೌ ಮತ್ತು ಸೋಮನ್zhousoman ಅವರ ಸಂಶೋಧನೆಯು ಗ್ರಾಹಕರು ಸರತಿಯಲ್ಲಿ ಕಾಯುವುದನ್ನು ಮುಂದುವರೆಸುವ ಸಂಭವನೀಯತೆಯು ಆ ಗ್ರಾಹಕರ ಹಿಂದಿನ ಕ್ಯೂ ನ ಉದ್ದದಂತೆ ನೇರವಾಗಿ ಬದಲಾಗುತ್ತದೆ ಎಂದು ಸೂಚಿಸುತ್ತದೆ ಕಾಯ್ದಿರಿಸುವ ಪ್ರಕ್ರಿಯೆಯನ್ನು ಬಳಸಿಕೊಳ್ಳಿ ಉದಾಹರಣೆಗೆ ನೀವು ರೈಲಿನಲ್ಲಿ ಕಾಯ್ದಿರಿಸುವ ಪ್ರಕ್ರಿಯೆಯ ಬಗ್ಗೆ ಈಗಾಗಲೇ ತಿಳಿದಿರಬಹುದು ಕೊನೆಯ ನಿಮಿಷದ ರದ್ದತಿ ಅಥವಾ ಪ್ರದರ್ಶನವಿಲ್ಲದ ಕಾರಣ ವಿಮಾನವು ಸಂಪೂರ್ಣ ಸಾಮರ್ಥ್ಯಕ್ಕಿಂತ ಕಡಿಮೆ ಹೊರಡಬೇಕಾಗುತ್ತದೆ ಎಂಬ ಅನುಮಾನವನ್ನು ಸೇವಾ ಪೂರೈಕೆದಾರರು ಹೊಂದಿರುವಾಗ ಅವರು ಓವರ್ಬುಕಿಂಗ್ ಅನ್ನು ಆಶ್ರಯಿಸಬಹುದು ಓವರ್ಬುಕಿಂಗ್ನ ಸಂದರ್ಭದಲ್ಲಿ ಓವರ್ಬುಕ್ ಮಾಡಿದ ಪ್ರಯಾಣಿಕರಿಗೆ ಓವರ್ಬುಕ್ ಸ್ಥಿತಿ ತಿಳಿದಿದೆ ಮತ್ತು ಅವನು ಅಥವಾ ಅವಳು ವಿಮಾನದಲ್ಲಿ ಆಸನವನ್ನು ಒದಗಿಸಲಾಗದಿದ್ದರೆ ಪರಿಹಾರವನ್ನು ಪಾವತಿಸಬಹುದು ಕಾಯುವ ಗ್ರಾಹಕರನ್ನು ಬೇರ್ಪಡಿಸಿ ಸಾಮಾನ್ಯ ಕ್ಯೂ ಶಿಸ್ತು ಮೊದಲು ಬರುತ್ತದೆ ಮೊದಲು ಬಂದವರಿಗೆ ಮೊದಲು ಆದ್ಯತೆ ನೀಡಲಾಗುತ್ತದೆ ಆದಾಗ್ಯೂ ಕೆಲವು ಗ್ರಾಹಕರಿಗೆ ವಿಭಿನ್ನ ವಿಧಾನಗಳನ್ನು ಬಳಸಿಕೊಂಡು ಇತರರ ಮುಂದೆ ಸೇವೆ ಸಲ್ಲಿಸಬಹುದು ಇವುಗಳಲ್ಲಿ ಗ್ರಾಹಕರ ಪ್ರಾಮುಖ್ಯತೆ ಸೇರಿದೆ ಸೇವಾ ಪೂರೈಕೆದಾರರೊಂದಿಗೆ ಹೆಚ್ಚು ವ್ಯವಹಾರ ಮಾಡುವ ಗ್ರಾಹಕರು ವ್ಯವಹಾರಕ್ಕೆ ಹೆಚ್ಚು ಮುಖ್ಯ ಮತ್ತು ಬೇರೆ ಕ್ಯೂ ಬಳಸಿ ಸೇವೆ ಸಲ್ಲಿಸಬಹುದು ಕೆಲಸದ ತುರ್ತು ಇತರರಿಗಿಂತ ಮೊದಲು ತುರ್ತು ರೋಗಿಗಳು ಗಮನ ಸೆಳೆಯುತ್ತಾರೆ ಸೇವಾ ವಹಿವಾಟಿನ ಅವಧಿ ತುಲನಾತ್ಮಕವಾಗಿ ಕಡಿಮೆ ಅವಧಿಯ ವಹಿವಾಟುಗಳನ್ನು ದೀರ್ಘಾವಧಿಯ ಸೇವೆಗಳಿಗಿಂತ ಮೊದಲು ನೀಡಲಾಗುತ್ತದೆ ಪ್ರೀಮಿಯಂ ಬೆಲೆ ಪ್ರೀಮಿಯಂ ಬೆಲೆಯನ್ನು ಪಾವತಿಸಲು ಸಿದ್ಧರಿರುವ ಗ್ರಾಹಕರಿಗೆ ಇತರರಿಗಿಂತ ಮೊದಲು ಸೇವೆ ನೀಡಲಾಗುತ್ತದೆ ಕಾಯುವಿಕೆಯನ್ನು ಆಹ್ಲಾದಕರ ಅಥವಾ ಕನಿಷ್ಠ ಸಹಿಸಿಕೊಳ್ಳುವಂತೆ ಮಾಡುವುದು 1985 ರಲ್ಲಿ ಡೇವಿಡ್ ಮಾಸ್ಟರ್ ಅವರು ಕಾಯುವ ರೇಖೆಗಳ ಮನೋವಿಜ್ಞಾನ ಎಂಬ ಶೀರ್ಷಿಕೆಯಡಿ ಒಂದು ಶ್ರೇಷ್ಠ ಲೇಖನವನ್ನು ಬರೆದರು ಅದು ಕಾಯುವಿಕೆಯ ಬಗ್ಗೆ ತೀವ್ರವಾದ ತತ್ವಗಳನ್ನು ಪ್ರಸ್ತಾಪಿಸಿತು ಪ್ರತಿಯೊಂದೂ ಸಂಸ್ಥೆಗಳು ಕಾಯುವಿಕೆಯನ್ನು ಹೆಚ್ಚು ಆಹ್ಲಾದಕರ ಅಥವಾ ಕನಿಷ್ಠ ಸಹಿಸಿಕೊಳ್ಳಬಲ್ಲಾಂತೆ ಹೇಗೆ ಮಾಡುತ್ತವೆ ಎಂಬುದರ ಕುರಿತು ಪರಿಣಾಮ ಬೀರುತ್ತವೆ ತತ್ವಗಳು ಕೆಳಕಂಡಂತಿವೆ ಆಕ್ರಮಿಸದ ಸಮಯವು ಆಕ್ರಮಿತ ಸಮಯಕ್ಕಿಂತ ಹೆಚ್ಚಿನ ಸಮಯವನ್ನು ಅನುಭವಿಸುತ್ತದೆ ಆದ್ದರಿಂದ ಗ್ರಾಹಕರು ಕಾಯುವಾಗ ಸೇವೆಯನ್ನು ಸಹ ರಚಿಸುವಲ್ಲಿ ತೊಡಗಿಸಿಕೊಳ್ಳಿ ಪೂರ್ವ ಪ್ರಕ್ರಿಯೆಯ ಕಾಯುವಿಕೆಯು ಪ್ರಕ್ರಿಯೆಯ ಕಾಯುವಿಕೆಗಳಿಗಿಂತ ಹೆಚ್ಚು ಸಮಯ ಅನುಭವಿಸುತ್ತದೆ ಇತರ ಸಾಲು ವೇಗವಾಗಿ ಚಲಿಸಲಿದೆಯೇ ಎಂಬ ಚಿಂತೆಯನ್ನು ಗ್ರಾಹಕರನ್ನು ತೆಗೆದುಹಾಕಿ ಸೀಮಿತ ಕಾಯುವಿಕೆಗಳಿಗಿಂತ ಅನಿಶ್ಚಿತ ಕಾಯುವಿಕೆಗಳು ಹೆಚ್ಚು ಗ್ರಾಹಕರು ಎಷ್ಟು ಸಮಯ ಕಾಯಬೇಕು ಎಂದು ತಿಳಿದಿಲ್ಲದಿದ್ದಾಗ ಅವರು ಕಾಯಬೇಕಾದ ಸಮಯದ ಉದ್ದವನ್ನು ತಿಳಿದಾಗ ಹೋಲಿಸಿದರೆ ಅವರು ಹೆಚ್ಚು ಆತಂಕ ಮತ್ತು ಅತೃಪ್ತರಾಗುತ್ತಾರೆ ವಿವರಿಸಲಾಗದ ಕಾಯುವಿಕೆಗಳು ಕಾಯುವಿಕೆಗಿಂತ ಉದ್ದವಾಗಿದೆ ಅನ್ಯಾಯದ ಕಾಯುವಿಕೆಗಳು ಸಮಾನ ಕಾಯುವಿಕೆಗಳಿಗಿಂತ ಉದ್ದವಾಗಿದೆ ಸೇವೆ ಹೆಚ್ಚು ಮೌಲ್ಯಯುತವಾಗಿದೆ ಮುಂದೆ ಗ್ರಾಹಕರು ಕಾಯಲು ಸಿದ್ಧರಿದ್ದಾರೆ ಗುಂಪು ಕಾಯುವ ಬದಲು ಸೋಲೋ ಕಾಯುವಿಕೆಯು ಹೆಚ್ಚು ಸಮಯ ಅನುಭವಿಸುತ್ತದೆ ಹೊಂದಾಣಿಕೆ ಪೂರೈಕೆ ಮತ್ತು ಬೇಡಿಕೆ ಮತ್ತು ಇಳುವರಿ ನಿರ್ವಹಣೆಯ ಪರಿಕಲ್ಪನೆಯನ್ನು ನಾವು ಚರ್ಚಿಸಿದ್ದೇವೆ ಕಾಯುವಿಕೆಯನ್ನು ಆಹ್ಲಾದಕರವಾಗಿಸುವ ಅಥವಾ ಕನಿಷ್ಠ ಸಹಿಸಿಕೊಳ್ಳುವಂತಹ ತತ್ವಗಳನ್ನು ಒಳಗೊಂಡಂತೆ ನಾವು ವಿವಿಧ ಕಾಯುವ ಮಾರ್ಗ ತಂತ್ರಗಳನ್ನು ಚರ್ಚಿಸಿದ್ದೇವೆ ಮುಂದಿನ ಪಾಠದಲ್ಲಿ ನಾವು ಸೇವಾ ವಿತರಣೆಗೆ ಸಂಬಂಧಿಸಿದ 5 ನೇ P ಅನ್ನು ಚರ್ಚಿಸುತ್ತೇವೆ ಅದು ಸೇವೆಗಳಿಗೆ ಸಂಬಂಧಿಸಿದ ಭೌತಿಕ ಸಾಕ್ಷ್ಯಗಳ ನಿರ್ವಹಣೆ ಈ ಪಾಠವನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು ಇದು ಸಹಾಯ ಮಾಡುತ್ತದೆ ಎಂದು ನಾನು ಭಾವಿಸುತ್ತೇನೆ